ಚಾರ್ಜ್ ವಿತರಣೆಯಿಂದಾಗಿ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆ I ಸೀಮಿತ ಉದ್ದದ ಲೈನ್ ಚಾರ್ಜ್ ಚಾರ್ಜ್ ವಿತರಣೆಯಿಂದಾಗಿ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯತೆಯನ್ನು ಹೀಗೆ ನೀಡಲಾಗಿದೆ ಎಂದು ನಾವು ನೋಡಿದ್ದೇವೆ r ಪ್ರೈಮ್ ನಲ್ಲಿ ಚಾರ್ಜ್ ವಿತರಣೆ ಇದ್ದರೆ ಮತ್ತು ವೆಕ್ಟರ್ r ನಲ್ಲಿ ನಾನು ಸಂಭಾವ್ಯತೆಯನ್ನು ಲೆಕ್ಕ ಹಾಕುತ್ತೇನೆ ನಂತರ ಸ್ಥಾಯೀವಿದ್ಯುತ್ತಿನ ಸಂಭಾವ್ಯ V ಅನ್ನು1 ಓವರ್ 4π0 ಇಂಟೆಗ್ರೇಶನ್ ρr r r dV ಎಂದು ನೀಡಲಾಗುತ್ತದೆ ಅಲ್ಲಿdVವು ಚಾರ್ಜ್ ವಿತರಣೆಯು ಶೂನ್ಯವಲ್ಲದ rವೇರಿಯೇಬಲ್ ಮೇಲೆ ಅಥವಾ ಈ ಪರಿಮಾಣದ ಮೇಲೆಇಂಟೆಗ್ರೇಶನ್ ಮಾಡುತ್ತಿದ್ದೇನೆ ಎಂದು ಸೂಚಿಸುತ್ತದೆ ಈ ಉಪನ್ಯಾಸದಲ್ಲಿ ನಾವು ಏನು ಮಾಡುತ್ತೇವೆಂದರೆ ಎರಡು ಅಥವಾ ಮೂರು ಚಾರ್ಜ್ ವಿತರಣೆಗಳ ಪೊಟೆನ್ಶಿಯಲ್ ಗಳನ್ನು ಲೆಕ್ಕಹಾಕಲು ಇದನ್ನು ಬಳಸುತ್ತಿದ್ದೇವೆ ನಾನು ತೆಗೆದುಕೊಳ್ಳಲಿರುವ ಉದಾಹರಣೆಗಳೆಂದರೆ 1 ಪ್ರತಿ ಯುನಿಟ್ ಉದ್ದಕ್ಕೆ ಚಾರ್ಜ್ ಸಾಂದ್ರತೆ ಲ್ಯಾಂಬ್ಡಾ ದ ರೇಖೀಯ ಚಾರ್ಜ್ 2 ತ್ರಿಜ್ಯ r ನ ಚಾರ್ಜ್ ರಿಂಗ್ ಮತ್ತೆ ಯುನಿಟ್ ಉದ್ದಕ್ಕೆ ಲ್ಯಾಂಬ್ಡಾಚಾರ್ಜ್ ಅನ್ನು ಒಯ್ಯುತ್ತದೆ ಇದನ್ನು ಸುಲಭವಾಗಿ ಚಾರ್ಜ್ ಡಿಸ್ಕ್ ಗೆ ಸಾಮಾನ್ಯೀಕರಿಸಬಹುದು ಇದನ್ನು ನಾವು ಮೊದಲು ವಿದ್ಯುತ್ ಕ್ಷೇತ್ರ ಅಥವಾ ಚಾರ್ಜ್ q ನಲ್ಲಿ ಬಲ ಅನ್ವಯದ ಸಂದರ್ಭದಲ್ಲಿ ಮಾಡಿದ್ದೇವೆ ಆದರೆಈ ಬಾರಿ ನಾನು ಅದನ್ನುಏಕರೂಪವಾಗಿ ಚಾರ್ಜ್ ಮಾಡಿದ ಶೆಲ್ ಯುನಿಟ್ ಪ್ರದೇಶಕ್ಕೆ ಸಿಗ್ಮಾ ಚಾರ್ಜ್ ಅನ್ನು ಹೊತ್ತ ಗೋಳಾಕಾರದ ಶೆಲ್ ಕಾರಣದಿಂದಾಗಿ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡಲು ಬಳಸಲಿದ್ದೇನೆ ಆದ್ದರಿಂದ ನಾವು ಲೈನ್ ಚಾರ್ಜ್ ನಿಂದ ಪ್ರಾರಂಭಿಸೋಣ ಮತ್ತು ಇದನ್ನು ಮೂಲದಲ್ಲಿ ಕೇಂದ್ರದೊಂದಿಗೆ ನೀಡಲಾಗಿದೆ ಎಂದು ಹೇಳೋಣ ಉದ್ದವು ಮೈನಸ್ L2 ರಿಂದ L2 ವರೆಗೆ ಇರುತ್ತದೆ ಮತ್ತು ಈಗ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಲು ಸಂಭಾವ್ಯವನ್ನು ಬಳಸುವ ಅನುಕೂಲವನ್ನು ನೀವು ನಂತರ ನೋಡುತ್ತೀರಿ ಏಕೆಂದರೆ ಸಂಭಾವ್ಯತೆಯಲ್ಲಿ ನಾನು ಯಾವುದೇ ಘಟಕಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಈ ಸಣ್ಣ ಚಾರ್ಜ್ ಲ್ಯಾಂಬ್ಡಾ dy ಕಾರಣದಿಂದಾಗಿ ನಾನು ಸಂಭಾವ್ಯತೆಯನ್ನು ಲೆಕ್ಕ ಹಾಕಿದರೆ ನಂತರ ನಾನು ಮಾಡಬೇಕಾಗಿರುವುದು λ dy4π0 ಲೆಕ್ಕಾಚಾರ ಮಾಡಿ ಮತ್ತು r ನಿಂದ ಆ ಪಾಯಿಂಟ್ ನ ಅಂತರವು y ಯುನಿಟ್ ವೆಕ್ಟರ್ ಈ ಇಂಟೆಗ್ರೇಶನ್ yಯು L2 ರಿಂದ L2 ಗೆ ಬದಲಾಗುವುದರಲ್ಲಿ ಯಾವುದೇ ಘಟಕಗಳು ಇಲ್ಲ ಏನೂ ಇಲ್ಲ ಕೇವಲ ಒಂದು ಲೆಕ್ಕಾಚಾರ ಆದ್ದರಿಂದ ನಾವು ಅದನ್ನು ಮಾಡೋಣ ಇದು ಇಂಟಿಗ್ರಲ್ ಆಗಲಿದೆ ಇದು V ಅಥವಾ ನಾನು ಇದನ್ನು Vx y z ಪ್ರಮಾಣವು ಬ್ರಾಕೆಟ್ ಹೊರಗೆ λ4π0 ಮತ್ತು ನನಗೆ L2 ರಿಂದ L2ವರೆಗೆ ಚಾರ್ಜ್ y ಅಕ್ಷದ ಮೇಲೆ ಕುಳಿತುಕೊಳ್ಳುವುದಕ್ಕೆ ಸಮನಾಗಿ ಬರೆಯಬಹುದು ಆದ್ದರಿಂದ ಚಾರ್ಜ್ ಗಳ x ಮತ್ತು z ಘಟಕಗಳು 0 ಹಾಗಾಗಿ ನಾನು dy ಓವರ್ x2z2 ವರ್ಗಮೂಲವನ್ನು ಹೊಂದಿದ್ದೇನೆ ಮತ್ತು ನಾನು ಅದನ್ನು ಕೆಲವು ಪಾಯಿಂಟ್y ನಲ್ಲಿ ಲೆಕ್ಕ ಹಾಕುತ್ತಿದ್ದೇನೆ ಆದ್ದರಿಂದ ನಾನು ಸಂಕೇತವನ್ನು ಸ್ವಲ್ಪ ಬದಲಾಯಿಸಬೇಕು ನಾನು ಇಂಟೆಗ್ರೇಶನ್ ಮಾಡುತ್ತಿರುವುದು y ಪ್ರೈಮ್ ಮೇಲೆ ಎಂದು ತೋರಿಸಲು ನಾನು ಪ್ರೈಮ್ ಚಿಹ್ನೆಯನ್ನು ಹಾಕುತ್ತೇನೆ ನಾನು ಇದನ್ನು ಮೊದಲಿನಿಂದಲೂ ಮಾಡುತ್ತಿದ್ದೇನೆ ಆದ್ದರಿಂದ ನಾನು ಕ್ಷೇತ್ರವನ್ನು ಲೆಕ್ಕ ಹಾಕುತ್ತಿದ್ದೇನೆ y ಯುy y2 ಗೆ ಸಮನಾಗಿರುವಲ್ಲಿ ಪೊಟೆನ್ಶಿಯಲ್ ಅಷ್ಟೇ ಅದು ನಾವು ಪರಿಹರಿಸಲು ಹೊರಟಿರುವ ಇಂಟೆಗ್ರಲ್ Vr L2L2λdy4π0|r yy| Vxyz4π0 L2L2dyx2z2y y2 ಈಗ ನಾವು ಇಂಟೆಗ್ರಲ್ ಅನ್ನು ಮಾಡೋಣ x2z2 ಅನ್ನು ಕೆಲವು 2ಎಂದು ತೆಗೆದುಕೊಳ್ಳೋಣ ಆದ್ದರಿಂದ Vx y z ಅನ್ನು λ4π0 ಇಂಟೆಗ್ರೇಶನ್ L2 ರಿಂದ L2 dyಓವರ್ 2y y2ರ ವರ್ಗಮೂಲದ ಮೇಲೆ ನೀಡಲಾಗುತ್ತದೆ ಈ ಇಂಟೆಗ್ರಲ್ ಅನ್ನು ನಿರ್ವಹಿಸಲು ನಾನು y yಸಮಾನ tan ಎಂದು ಬರೆಯುತ್ತೇನೆ ಆದ್ದರಿಂದ dyಮೌಲ್ಯವು dθ ಗೆ ಸಮನಾಗಿರುತ್ತದೆ ಮತ್ತು ಮಿತಿಗಳು 1yL2 ನಿಂದ 2y L2 ವರೆಗೆ ಹರಡಿದೆ ಆಇಂಟೆಗ್ರಲ್ ಅನ್ನು ಈಗ ನಾವುVx y z ಸಮಾನ λ4π0ಆಗಿ ಬರೆಯಬಹುದು ಈ ಮೈನಸ್ ಚಿಹ್ನೆಯು ಮಿತಿಗಳನ್ನು ಬದಲಾಯಿಸುತ್ತದೆ ಇನ್ನೊಂದು ರೀತಿಯಲ್ಲಿ ಆದ್ದರಿಂದ ನಾನು 2 ರಿಂದ 1 dθ ಓವರ್sec ಹೊಂದಲಿದ್ದೇನೆ ಈ ರದ್ದುಗೊಳ್ಳುತ್ತದೆ ಮತ್ತು ಈ ಒಂದುsec ರದ್ದುಗೊಳ್ಳುತ್ತದೆ ಮತ್ತು ನನಗೆ ಕೇವಲ ಒಂದು sec ಉಳಿದಿದೆ ಆದ್ದರಿಂದ ಸಂಭಾವ್ಯತೆಯು Vx yz ಸಮಾನ λ4π0 2ರಿಂದ 1 sec dθಆಗುತ್ತದೆ ಇದು λ4π0 ಮತ್ತು sec 1 tan 1 ಭಾಗಿಸು sec 2 tan 2 ನ ಲೋಗರಿಥಮ್ ಆಗಿದೆ ಅದು ಉತ್ತರ Vxyz4π0 L2L2dy2y y2 Let y yρ tanθ ∴ dyρθdθ 1yL2 to 2 y L2 Vxyz4π021θdθ sec 4π0ln⁡|sec1tan1sec2tan2| ಈಗ ನಮ್ಮ ನಿರ್ದಿಷ್ಟ ಆಸಕ್ತಿಯೆಂದರೆ ನೀವು ಮಿತಿ L ಅನಂತಕ್ಕೆ ಹೋಗುತ್ತದೆ ಅಥವಾ y 0 ಗೆ ಹೋಗುತ್ತದೆ ಎಂದು ತೆಗೆದುಕೊಳ್ಳಬೇಕು ಈಗ L ಅನಂತಕ್ಕೆ ಹೋಗುವ ಮಿತಿಯನ್ನು ತೆಗೆದುಕೊಳ್ಳೋಣ ಅಂತಹ ಸಂದರ್ಭದಲ್ಲಿ 1ಸಮಾನ ಟ್ಯಾನ್ ವಿಲೋಮ yL2ವು tan 1yL2 ಮತ್ತು tan 2y L2 ಆಗುತ್ತದೆ L→∞ 1yL2 tan 1yL2 tan 2y L2 ಇದು Vx y z ಅನ್ನು λ4π0 ಲಾಗ್ sec 1 tan 1 ಓವರ್ sec 2 tan 2 ಆಗಿ ನೀಡುತ್ತದೆ ಇದು λ4π0ಗೆ ಸಮನಾಗಿರುತ್ತದೆ ಲಾಗ್ ಅದು 1 ಓವರ್ cos 1 ಆಗಿರುತ್ತದೆ ಟ್ಯಾಂಜೆಂಟ್ 1ಮೌಲ್ಯ y L2 ಓವರ್ ರೋ ಎಂದು ಪರಿಶೀಲಿಸೋಣ ಆದ್ದರಿಂದ ಇದು L2 ಸ್ಕ್ವೇರ್ ಪ್ಲಸ್ ರೋ ಸ್ಕ್ವೇರ್ ಪ್ಲಸ್ y ಪ್ಲಸ್ L2 ಸಂಪೂರ್ಣ ಸ್ಕ್ವೇರ್ ಆಗುತ್ತದೆ ನಾವು ಟ್ಯಾಂಜೆಂಟ್ 1 ಮೌಲ್ಯ yL2 ಓವರ್ ರೋ ಗೆ ಸಮನಾಗಿರುತ್ತದೆ ಟ್ಯಾಂಜೆಂಟ್ 2 ಮೌಲ್ಯ y L2 ಓವರ್ ರೋ ಗೆ ಸಮನಾಗಿರುತ್ತದೆ ಆದ್ದರಿಂದ ಸೆಕೆಂಟ್ 1 ಮೌಲ್ಯ 2yL22ರ ವರ್ಗಮೂಲ ಭಾಗಿಸು ರೋ ಗೆ ಸಮನಾಗಿರುತ್ತದೆ ಟ್ಯಾಂಜೆಂಟ್ 2ಮೌಲ್ಯ 2y L22ರ ವರ್ಗಮೂಲ ಭಾಗಿಸು ರೋ ಗೆ ಸಮಾನವಾಗಿರುತ್ತದೆ ಇದು ಸೆಕೆಂಟ್2ಆಗಿದೆ sec 12yL22sec 22y L22 ನೀವು ಈ ಎಲ್ಲವನ್ನು ಲೆಕ್ಕ ಮಾಡುತ್ತೀರಿ ಮತ್ತು L ಅನಂತಕ್ಕೆ ಸಾಗುವ ಮಿತಿಯಲ್ಲಿ ಕೆಲಸ ಮಾಡುತ್ತೀರಿ ಇದರಿಂದ y∓L2ಅನ್ನು L2ಎಂದು ತೆಗೆದುಕೊಳ್ಳಬಹುದು ನೀವು Vx y z ಅನ್ನು λ4π0ಲಾಗ್L2421ಗೆ ಸಮನಾಗಿ ಪಡೆಯುತ್ತೀರಿ ಇದು ಹೀಗಿದೆ ನಾನು L ಅನ್ನು 1 ಕ್ಕಿಂತ ಬಹಳಷ್ಟು ಹೆಚ್ಚುಎಂದು ಬರೆಯಬಲ್ಲೆ L242ಅದು 1 ಕ್ಕಿಂತ ಬಹಳಷ್ಟುದೊಡ್ಡದಾಗಿದೆ ಆದ್ದರಿಂದ ಅವೆಲ್ಲವನ್ನೂ ನಾನು Vx y z ಸಮಾನλ4π0 log L242 log 2 ಎಂದು ಬರೆಯಬಹುದು L ಅನಂತಕ್ಕೆ ಸಾಗಿದಂತೆ ಈ ಎಕ್ಸ್ಪ್ರೆಶನ್ ಮೌಲ್ಯವು ಅನಂತಕ್ಕೆ ಹೋಗುತ್ತದೆ ಆದಾಗ್ಯೂ ಸಂಭಾವ್ಯತೆಯನ್ನು ಲೆಕ್ಕಾಚಾರ ಮಾಡುವಾಗ ನಾನು ಯಾವಾಗಲೂ ಆ ಅನಂತತೆಯ ಭಾಗವನ್ನು ನಿರ್ಲಕ್ಷಿಸಬಹುದು ಆದ್ದರಿಂದ ನಾನು ಇದನ್ನು λ4π0 log ಎಂದು ಬರೆಯಬಹುದು L ಅನಂತತೆಗೆ ಸಾಗಿದಾಗ ದೊರೆಯುವ ಉತ್ತರ ಅದು ಇದು ಕೋಂಜೆನಿಟಲ್ ಎಕ್ಸ್ಪ್ರೆಶನ್ ನೊಂದಿಗೆ ಚೆನ್ನಾಗಿ ಹೊಂದಿಕೆಯಾಗುತ್ತದೆ ಮತ್ತು ಅನಂತ ಉದ್ದದ ತಂತಿಗಾಗಿ ಹೋಲುತ್ತದೆ ಎಂದು ನಿಮಗೆ ತಿಳಿದಿದೆ